ಆದ್ದರಿಂದ ಎಲೆಕ್ಟ್ರಿಕಲ್ ಮೂಲಭೂತ ಪರಿಕಲ್ಪನೆಗಳು ಎಂಜಿನಿಯರಿಂಗ್ನ ಈ ಕೋರ್ಸ್ಗೆ ಸ್ವಾಗತ ಈ ಕೋರ್ಸ್ನಲ್ಲಿ ಅವಲಂಬಿತ ಮೂಲಗಳು ಸಹ ಒಳಗೊಂಡಿರುತ್ತದೆ ಆದ್ದರಿಂದ ಆ ವಿಷಯಗಳನ್ನು ನಾವು ಮೂಲ ಪರಿಕಲ್ಪನೆಗಳಿಂದ ಪ್ರಾರಂಭಿಸುತ್ತೇವೆ ಮತ್ತು ಅಲ್ಲಿಂದ ನಿಧಾನವಾಗಿ ಹೆಚ್ಚು ಆಳವಾದ ತಿಳುವಳಿಕೆಗೆ ಹೋಗುತ್ತೇವೆ ಮೊದಲು ಡಿಸಿ ಭಾಗವು ಒಳಗೊಂಡಿರುತ್ತದೆ ಮತ್ತು ನಂತರ ಸಿಂಗಲ್ ಫೆಸ್ ಥ್ರೀ ಫೆಸ್ ಸರ್ಕ್ಯೂಟ್ ಎಲ್ಲವೂ ಇದರ ಜೊತೆಗೆ ಅನುರಣನ ಅಥವಾ ಪ್ರಮೇಯಕ್ಕೆ ಗರಿಷ್ಠ ಪ್ರಾಮುಖ್ಯತೆ ಸೇರಿದಂತೆ ಎಲ್ಲವನ್ನೂ ಒಳಗೊಂಡಿರುತ್ತದೆ ಮತ್ತು ಆಯಸ್ಕಾಂತೀಯವಾಗಿ ಜೋಡಿಸಲಾದ ಸರ್ಕ್ಯೂಟ್ಗಳು ಸೇರಿದಂತೆ ಎಲ್ಲವನ್ನೂ ಒಳಗೊಂಡಿರುತ್ತದೆ ತದನಂತರ ಯಾವುದೇ ಮೊದಲ ವರ್ಷದ ಕೋರ್ಸ್ಗಳು ಇದಕ್ಕಾಗಿ ಇದೆ ಸಿಂಗಲ್ ಫೆಸ್ ಟ್ರಾನ್ಸ್ಫಾರ್ಮರ್ ಸಮಾನ ಸರ್ಕ್ಯೂಟ್ ಮತ್ತು ನಂತರ ವೋಲ್ಟೇಜ್ ನಿಯಂತ್ರಣ ಮೊದಲ ವರ್ಷದ ಕೋರ್ಸ್ ಕಾಳಜಿಯಂತೆ ಸ್ವಲ್ಪ ಥ್ರೀ ಫೆಸ್ ಇಂಡಕ್ಷನ್ ಯಂತ್ರ ಇಲ್ಲಿಂದ ಸಮಾನ ಸರ್ಕ್ಯೂಟ್ ತನಕ ತದನಂತರ ಆ ಡಿಸಿ ಯಂತ್ರ ಆದ್ದರಿಂದ ಈ ರೀತಿಯಾಗಿ ನಾವು ಮೊದಲನೆಯದನ್ನು ಪ್ರಾರಂಭಿಸೋಣ ಅದು ಮೂಲ ಪರಿಕಲ್ಪನೆ ಆದ್ದರಿಂದ ಸಾಮಾನ್ಯವಾಗಿ ವಿದ್ಯುತ್ ಎಂಜಿನಿಯರಿಂಗ್ನ ಎಲ್ಲಾ ಶಾಖೆಗಳು ವಿದ್ಯುತ್ ಸರ್ಕ್ಯೂಟ್ ಸಿದ್ಧಾಂತವನ್ನು ಮತ್ತು ವಿದ್ಯುತ್ಕಾಂತೀಯ ಸಿದ್ಧಾಂತ ಎಂಬ ಎರಡು ವಿಷಯಗಳನ್ನು ಆಧರಿಸಿವೆ ಆದ್ದರಿಂದ ವಿದ್ಯುತ್ ವ್ಯವಸ್ಥೆಯಲ್ಲಿನ ಹಲವಾರು ಶಾಖೆಗಳು ಪವರ್ ಸಿಸ್ಟಮ್ ಕಂಟ್ರೋಲ್ ಸಿಸ್ಟಮ್ ಎಲೆಕ್ಟ್ರಿಕ್ ಮೆಷಿನ್ ಇನ್ಸ್ಟ್ರುಮೆಂಟೇಶನ್ ನಂತರ ಎಲೆಕ್ಟ್ರಾನಿಕ್ಸ್ ನಂತರ ಸಂವಹನ ಎಲ್ಲವೂ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಸಿದ್ಧಾಂತವನ್ನು ಆಧರಿಸಿವೆ ಆದ್ದರಿಂದ ಈ ಸಂಕೇತಗಳು ಮುಖ್ಯವಾಗಿ ಮೊದಲ ಸೆಮಿಸ್ಟರ್ ಅಥವಾ ಮೊದಲ ವರ್ಷದ ಬದಲಿಗೆ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ವಿದ್ಯಾರ್ಥಿಗೆ ಸೂಕ್ತವಾಗಿದೆ ಮತ್ತು ಆದ್ದರಿಂದ ನಾವು ಅತ್ಯಂತ ಮೂಲಭೂತ ವಿಷಯದಿಂದ ಪ್ರಾರಂಭಿಸುತ್ತೇವೆ ಆದ್ದರಿಂದ ಮೂಲ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಥಿಯರಿ ಕೋರ್ಸ್ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ವಿದ್ಯಾರ್ಥಿಗೆ ಪ್ರಮುಖ ಕೋರ್ಸ್ ಆಗಿದೆ ಮತ್ತು ಸಹಜವಾಗಿ ಮತ್ತು ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಶಿಕ್ಷಣದಲ್ಲಿ ಮೊದಲ ಸೆಮಿಸ್ಟರ್ ವಿದ್ಯಾರ್ಥಿ ಅಥವಾ ಪ್ರಥಮ ವರ್ಷದ ವಿದ್ಯಾರ್ಥಿಗೆ ಅತ್ಯುತ್ತಮವಾದ ಆರಂಭಿಕ ಹಂತ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಎಂದರೆ ಅದು ಎಲೆಕ್ಟ್ರಿಕಲ್ ನಂತರ ಎಲೆಕ್ಟ್ರಾನಿಕ್ಸ್ ಇಸಿಯು ಕಾಲ್ ನಂತರ ಇನ್ಸ್ಟ್ರುಮೆಂಟೇಶನ್ ಮುಂತಾದ ಎಲ್ಲ ವಿಷಯಗಳನ್ನು ಒಳಗೊಳ್ಳುತ್ತದೆ ಆದ್ದರಿಂದ ಪ್ರತಿಯೊಬ್ಬರೂ ನಾನು ಮೊದಲ ವರ್ಷದಲ್ಲಿ ಪರಿಣತಿ ಹೊಂದಿದ್ದೇನೆ ಎಂದರೆ ಅವರು ಈ ಕೋರ್ಸ್ ತೆಗೆದುಕೊಳ್ಳಬಹುದು ಮತ್ತು ಆದ್ದರಿಂದ ಮತ್ತು ಮೂಲತಃ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಬಗ್ಗೆ ಯೋಚಿಸಿದರೆ ನಾವು ಸಾಮಾನ್ಯವಾಗಿ ಒಂದು ಹಂತದಲ್ಲಿ ಇನ್ನೊಂದಕ್ಕೆ ಶಕ್ತಿಯ ವಿದ್ಯುತ್ ವರ್ಗಾವಣೆ ಬಗ್ಗೆ ಆಸಕ್ತಿ ವಹಿಸುತ್ತೇವೆ ಆ ಸರ್ಕ್ಯೂಟ್ ಅನ್ನು ಮನೆಯಲ್ಲಿ ನೋಡಿದಾಗ ಮತ್ತು ಆ ಪವರ್ ಜೆನೆರಿಕ್ ನಿಲ್ದಾಣದಲ್ಲಿ ಎಲ್ಲೋ ನೋಡಿರಬಹುದು ಎಂಬುದು ಸಾಮಾನ್ಯ ಕಲ್ಪನೆಯಾಗಿದೆ ಆದರೆ ಅಂತಿಮ ವಿಷಯವೆಂದರೆ ಶಕ್ತಿಯನ್ನು ಒಂದು ಹಂತದಿಂದ ಇನ್ನೊಂದಕ್ಕೆ ವರ್ಗಾಯಿಸುವಲ್ಲಿ ಅದು ಶಕ್ತಿಯನ್ನು ವರ್ಗಾಯಿಸುತ್ತದೆ ಇದರಲ್ಲಿ ಆಸಕ್ತಿ ಹೊಂದಿರುತ್ತೇವೆ ಆದ್ದರಿಂದ ವಿದ್ಯುತ್ ಸಾಧನಗಳ ಪರಸ್ಪರ ಸಂಪರ್ಕದಲ್ಲಿ ಇವುಗಳನ್ನು ಮಾಡಲು ನಮಗೆ ಅಗತ್ಯವಿರುತ್ತದೆ ಆದ್ದರಿಂದ ಮತ್ತು ಅಂತಹ ಪರಸ್ಪರ ಸಂಪರ್ಕವನ್ನು ವಿದ್ಯುತ್ ಸರ್ಕ್ಯೂಟ್ ಎಂದು ಕರೆಯಲಾಗುತ್ತದೆ ನಾನು ಇದನ್ನು ಈ ಮೂಲಕ ಗುರುತಿಸಿದರೆ ಈ ವಿಷಯವು ಸರಳವಾಗಿದ್ದರೆ ನಮಗೆ ವಿದ್ಯುತ್ ಸಾಧನಗಳ ಪರಸ್ಪರ ಸಂಪರ್ಕದ ಅಗತ್ಯವಿರುತ್ತದೆ ಮತ್ತು ಅಂತಹ ಪರಸ್ಪರ ಸಂಪರ್ಕವನ್ನು ವಿದ್ಯುತ್ ಸರ್ಕ್ಯೂಟ್ ಎಂದು ಕರೆಯಲಾಗುತ್ತದೆ ಮತ್ತು ವಿದ್ಯುತ್ ಸರ್ಕ್ಯೂಟ್ನ ಪ್ರತಿಯೊಂದು ಘಟಕವನ್ನು ಅಂಶ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಮಗೆ ನಿಜವಾಗಿ ಬೇಕಾಗಿರುವುದು ನಮಗೆ ವಿದ್ಯುತ್ ಸಾಧನಗಳ ಪರಸ್ಪರ ಸಂಪರ್ಕದ ಅಗತ್ಯವಿದೆ ಮತ್ತು ಪರಸ್ಪರ ಸಂಪರ್ಕವು ತಂತಿಗಳ ಮೂಲಕ ಮಾತ್ರ ಇರುತ್ತದೆ ಮತ್ತು ಅಂತಹ ಪರಸ್ಪರ ಸಂಪರ್ಕವನ್ನು ವಿದ್ಯುತ್ ಸರ್ಕ್ಯೂಟ್ ಎಂದು ಕರೆಯಲಾಗುತ್ತದೆ ಮತ್ತು ವಿದ್ಯುತ್ ಸರ್ಕ್ಯೂಟ್ನ ಪ್ರತಿಯೊಂದು ಅಂಶವನ್ನು ಅಂಶ ಎಂದು ಕರೆಯಲಾಗುತ್ತದೆ ಅಂದರೆ ವಿದ್ಯುತ್ ಸರ್ಕ್ಯೂಟ್ನ ಪ್ರತಿಯೊಂದು ಘಟಕವನ್ನು ಒಂದು ಅಂಶ ಎಂದು ಕರೆಯಲಾಗುತ್ತದೆ ಆದ್ದರಿಂದ ವಿದ್ಯುತ್ ಸರ್ಕ್ಯೂಟ್ ಎನ್ನುವುದು ವಿದ್ಯುತ್ ಅಂಶಗಳ ಪರಸ್ಪರ ಸಂಪರ್ಕವಾಗಿದೆ ಆದ್ದರಿಂದ ನನ್ನ ಪ್ರಕಾರ ವಿದ್ಯುತ್ ಅಂಶಗಳು ಮತ್ತು ವಿದ್ಯುತ್ ಸರ್ಕ್ಯೂಟ್ ಒಂದು ಸಂದರ್ಶನವಾಗಿದೆ ಆದ್ದರಿಂದ ವಿದ್ಯುತ್ ಅಂಶಗಳ ವಿದ್ಯುತ್ ಸಂಪರ್ಕ ಆದ್ದರಿಂದ ಒಂದು ಸರಳ ವಿದ್ಯುತ್ ಸರ್ಕ್ಯೂಟ್ ಅನ್ನು ತೋರಿಸುತ್ತದೆ ಆದ್ದರಿಂದ ಇದು 4 ಮೂಲ ಅಂಶಗಳ ನೋಟವನ್ನು ಹೊಂದಿರುತ್ತದೆ ಈ ಸರ್ಕ್ಯೂಟ್ ಅನ್ನು ನೋಡಿ ಅದು ನಾಲ್ಕು ಮೂಲಭೂತ ಅಂಶಗಳನ್ನು ಒಳಗೊಂಡಿರುತ್ತದೆ ಒಂದು ವೋಲ್ಟೇಜ್ ಮೂಲವಾಗಿದೆ ಇದು ನಾವು ಪ್ರಾರಂಭಿಸಿದ ಅತ್ಯಂತ ಮೂಲಭೂತ ವಿಷಯಗಳು ಆದ್ದರಿಂದ ಇದು ಪ್ರತಿನಿಧಿಸುವ ವೋಲ್ಟೇಜ್ ಮೂಲವಾಗಿದೆ ಬ್ಯಾಟರಿ ಈ ಚಿಹ್ನೆಯು ನಂತರ ಬರುತ್ತದೆ ಇದು ಸ್ವಿಚ್ ಆಗಿದೆ ಮತ್ತು ಇದು ವಿದ್ಯುತ್ ವಾಹಕವಸ್ತು ಆನ್ ಆಗಿದ್ದರೆ ಇದು ಆನ್ ಆಗುತ್ತದೆ ಅದು ಆಫ್ ಆಗಿದ್ದರೆ ಅದು ಆಫ್ ಆಗಿದೆ ಮತ್ತು ಇದು ವಾಸ್ತವವಾಗಿ ವಿದ್ಯುತ್ ವಾಹಕ ತಂತಿ ಅಲ್ಲಿ ಕಂಡಕ್ಟರ್ ತಂತಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ಇದು ದೀಪವಾಗಿದೆ ಮತ್ತು ಇದು ಫಿಲಮೆಂಟ್ ಇದು ಟಂಗ್ಸ್ಟನ್ನಿಂದ ಮಾಡಲ್ಪಟ್ಟಿದೆ ಎಂದು ಹೇಳೋಣ ಆದ್ದರಿಂದ ಇದು ಸರಳ ಸರ್ಕ್ಯೂಟ್ ಆಗಿದೆ ಅಂತಹ ಸರಳ ಸರ್ಕ್ಯೂಟ್ ಅನ್ನು ಸಂಪರ್ಕಿಸುವ ದೀಪವು ಟಾರ್ಚ್ ಲೈಟ್ ಅಥವಾ ಸರ್ಚ್ ಲೈಟ್ ಮುಂತಾದ ಹಲವಾರು ಅನ್ವಯಿಕೆಗಳನ್ನು ಹೊಂದಿದೆ ಆದ್ದರಿಂದ ಇದು ಸರಳ ವಿದ್ಯುತ್ ಸರ್ಕ್ಯೂಟ್ ಆಗಿದ್ದು ಈಗ ನಾವು ವೋಲ್ಟೇಜ್ ಮೂಲವನ್ನು ಪ್ರತಿನಿಧಿಸುವ ಬ್ಯಾಟರಿಗೆ ಬರೋಣ ಆದ್ದರಿಂದ ಮೂಲತಃ ಎಲೆಕ್ಟ್ರಾನ್ ಆಗುವ ವಿದ್ಯುತ್ ಚಾರ್ಜ್ ಏನಾಗುತ್ತದೆ ಅದು ಎಲೆಕ್ಟ್ರಾನ್ ಬರೆಯುತ್ತಿದೆ ಎಂದು ಹೇಳೋಣ ಆದ್ದರಿಂದ ಬ್ಯಾಟರಿಯಲ್ಲಿನ ರಾಸಾಯನಿಕ ಶಕ್ತಿಗಳಿಂದಾಗಿ ವಿದ್ಯುತ್ ಚಾರ್ಜ್ ಎಲೆಕ್ಟ್ರಾನ್ ಸರ್ಕ್ಯೂಟ್ ಮೂಲಕ ಹರಿಯುತ್ತದೆ ಬ್ಯಾಟರಿ ಅಧ್ಯಯನ ಸ್ವಲ್ಪ ಬ್ಯಾಟರಿ ಸ್ವಲ್ಪ ಭೌತಶಾಸ್ತ್ರವನ್ನು ಒಳಗೊಂಡಿರುತ್ತದೆ ಆದ್ದರಿಂದ ಇಲ್ಲಿ ಯಾವುದು ರಾಸಾಯನಿಕ ಕ್ರಿಯೆಯನ್ನು ಮತ್ತೊಂದು ವಿಷಯಕ್ಕೆ ಒಳಪಡಿಸುವುದಿಲ್ಲ ಆದರೆ ಕೆಲವು ನಾವು ಅಲ್ಲಿಂದ ಕಲಿತದ್ದನ್ನು ಮಾತ್ರ ನಾವು ಅದರ ಬಗ್ಗೆ ಮಾತನಾಡುತ್ತೇವೆ ಆದ್ದರಿಂದ ಬ್ಯಾಟರಿಯಲ್ಲಿನ ರಾಸಾಯನಿಕ ಶಕ್ತಿಗಳಿಂದಾಗಿ ಸರ್ಕ್ಯೂಟ್ ಮೂಲಕ ಹರಿಯುತ್ತದೆ ಚಾರ್ಜ್ ಬ್ಯಾಟರಿಯಲ್ಲಿನ ರಾಸಾಯನಿಕಗಳಿಂದ ಶಕ್ತಿಯನ್ನು ಪಡೆಯುತ್ತದೆ ಮತ್ತು ದೀಪಕ್ಕೆ ಶಕ್ತಿಯನ್ನು ನೀಡುತ್ತದೆಆದ್ದರಿಂದ ಈ ನಿರಾಕರಿಸುವ ಚಾರ್ಜ್ ನಾನು ಸ್ವಲ್ಪ ನಂತರ ಬರುತ್ತೇನೆ ಆದ್ದರಿಂದ ಚಾರ್ಜ್ ವಾಸ್ತವವಾಗಿ ರಾಸಾಯನಿಕಗಳಿಂದ ಮತ್ತು ಬ್ಯಾಟರಿಯಲ್ಲಿ ಶಕ್ತಿಯನ್ನು ಪಡೆಯುತ್ತದೆ ಮತ್ತು ದೀಪಕ್ಕೆ ಶಕ್ತಿಯನ್ನು ತಲುಪಿಸುತ್ತದೆ ವಾಸ್ತವವಾಗಿ ದೀಪಕ್ಕೆ ಶಕ್ತಿಯು ಬರುತ್ತಿದೆ ಮತ್ತು ಬ್ಯಾಟರಿ ವೋಲ್ಟೇಜ್ ಬ್ಯಾಟರಿಯ ಮೂಲಕ ಚಲಿಸುವಂತೆ ಚಾರ್ಜ್ ಘಟಕದಿಂದ ಪಡೆದ ಶಕ್ತಿಯ ಅಳತೆಯಾಗಿದೆ ನಂತರ ವೋಲ್ಟೇಜ್ ಮತ್ತೊಂದು ವಿಷಯಗಳನ್ನು ನೋಡುತ್ತೇವೆ ಆದರೆ ಬ್ಯಾಟರಿ ವೋಲ್ಟೇಜ್ ಬ್ಯಾಟರಿಯ ಮೂಲಕ ಚಲಿಸುವಾಗ ಚಾರ್ಜ್ ಘಟಕದಿಂದ ಶಕ್ತಿಯ ಹೆಚ್ಚಳದ ಅಳತೆಯಾಗಿದೆ ಆದರೆ ಸಹಜವಾಗಿ ಸ್ವಿಚ್ ಮುಚ್ಚಿದ್ದರೆ ಆದರೆ ಒಂದು ವಿಷಯ ಅದು ವಿದ್ಯುತ್ ವಾಹಕ ತಂತಿ ಎಂದು ಭಾವಿಸೋಣ ಮತ್ತು ಅದು ತಾಮ್ರದ ತಂತಿಗಳು ಎಂದು ಭಾವಿಸೋಣ ಮತ್ತು ಪ್ಲಾಸ್ಟಿಕ್ ನಿರೋಧನ ಇರುತ್ತದೆ ಮತ್ತು ಇದು ಟಂಗ್ಸ್ಟನ್ ಟಂಗ್ಸ್ಟನ್ ತಂತಿ ವಾಸ್ತವವಾಗಿ ತಾಮ್ರಕ್ಕೆ ಹೋಲಿಸಿದರೆ ಉತ್ತಮ ವಾಹಕವಲ್ಲ ಮತ್ತು ಆದರೆ ಪ್ರಶ್ನೆ ತಂತಿಗಳು ತಾಮ್ರದ ವಾಹಕದಿಂದ ಮಾಡಲ್ಪಟ್ಟಿದೆ ಎಂದು ನಾನು ಹೇಳಿದ್ದೇನೆ ಮತ್ತು ತಂತಿಯನ್ನು ವಿದ್ಯುತ್ ನಿರೋಧನ ಲೇಪನದಿಂದ ಪರಸ್ಪರ ಬೇರ್ಪಡಿಸಲಾಗುತ್ತದೆ ಆದ್ದರಿಂದ ಎಲೆಕ್ಟ್ರಾನ್ಗಳು ತಾಮ್ರದ ವಾಹಕದ ಮೂಲಕ ಸುಲಭವಾಗಿ ಚಲಿಸುತ್ತವೆ ಆದರೆ ಪ್ಲಾಸ್ಟಿಕ್ ನಿರೋಧನದ ಮೂಲಕ ಅಲ್ಲ ಆದ್ದರಿಂದ ಈ ತಂತಿ ಇದೆ ಆದರೆ ಇದು ಪ್ಲಾಸ್ಟಿಕ್ ನಿರೋಧನವಾಗಿದೆ ಮತ್ತು ನಾನು ಹೇಳಿದ ಸ್ವಿಚ್ ಇದು ವಿದ್ಯುತ್ ಅನ್ನು ಅನುಮತಿಸುತ್ತದೆ ಸ್ವಿಚ್ ಮುಚ್ಚಿದರೆ ವಿದ್ಯುತ್ ಹರಿಯುತ್ತದೆ ಮತ್ತು ಅದನ್ನು ತೆರೆದರೆ ವಿದ್ಯುತ್ ಹರಿಯುವುದಿಲ್ಲ ಆದ್ದರಿಂದ ಮತ್ತು ನಾನು ಹೇಳಿದ ದೀಪವು ಟಂಗ್ಸ್ಟನ್ ತಂತಿಯನ್ನು ಹೊಂದಿದ್ದು ಅದು ಹೆಚ್ಚಿನ ತಾಪಮಾನವನ್ನು ತಡೆದುಕೊಳ್ಳಬಲ್ಲದು ಆದ್ದರಿಂದ ಟಂಗ್ಸ್ಟನ್ ವಿದ್ಯುತ್ ವಾಹಕ ಆಗಿರುವುದಿಲ್ಲ ಅಥವಾ ತಾಮ್ರ ಮತ್ತು ಎಲೆಕ್ಟ್ರಾನ್ಗಳು ವಾಸ್ತವವಾಗಿ ಟಂಗ್ಸ್ಟನ್ ಪರಮಾಣುಗಳೊಂದಿಗೆ ಘರ್ಷಣೆಯನ್ನು ಅನುಭವಿಸುತ್ತವೆ ಮತ್ತು ಅದು ಟಂಗ್ಸ್ಟನ್ ತಂತಿಗಳು ಏಕೆಂದರೆ ಅದು ತಾಮ್ರ ಕಂಡಕ್ಟರ್ಗೆ ಇದ್ದರೆ ಚಾರ್ಜ್ ಅಥವಾ ಎಲೆಕ್ಟ್ರಾನ್ ಹರಿಯುತ್ತದೆ ಮತ್ತು ಅದು ಟಂಗ್ಸ್ಟನ್ ತಂತಿಯ ಪರಮಾಣುಗಳೊಂದಿಗೆ ಘರ್ಷಣೆ ಮಾಡುತ್ತದೆ ಆದ್ದರಿಂದ ಟಂಗ್ಸ್ಟನ್ ಅನ್ನು ಬಿಸಿಮಾಡಲು ಕಾರಣವಾಗುತ್ತದೆ ಮತ್ತು ಟಂಗ್ಸ್ಟನ್ ತಂತಿಯು ವಿದ್ಯುತ್ ಪ್ರತಿರೋಧವನ್ನು ಹೊಂದಿದೆ ಎಂದು ನಾವು ಹೇಳಬಹುದು ಸ್ಲೈಡ್ ಸಮಯ 0824 ನೋಡಿ ಆದ್ದರಿಂದ ಬ್ಯಾಟರಿಯಲ್ಲಿನ ರಾಸಾಯನಿಕ ಕ್ರಿಯೆಯಿಂದ ಶಕ್ತಿಯನ್ನು ಎಲೆಕ್ಟ್ರಾನ್ಗಳಿಗೆ ಮತ್ತು ನಂತರ ಟಂಗ್ಸ್ಟನ್ಗೆ ಶಾಖವಾಗಿ ಗೋಚರಿಸುತ್ತದೆ ಆದ್ದರಿಂದ ಟಂಗ್ಸ್ಟನ್ ಸಾಕಷ್ಟು ಬಿಸಿಯಾಗುತ್ತದೆ ಆ ಬೆಳಕು ಹೊರಸೂಸುತ್ತದೆ ಆದ್ದರಿಂದ ನಾನು ಅದನ್ನು ಪ್ರಶ್ನಿಸುವಾಗ ಈ ವಿಷಯದ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಇಡುತ್ತೇನೆ ಆದ್ದರಿಂದ ಎಲೆಕ್ಟ್ರಾನ್ಗಳು ಹರಿಯುವ ಯಾವುದಾದರೂ ಈ ಸರ್ಕ್ಯೂಟ್ಗೆ ಹೋಗಲು ಅವಕಾಶ ಮಾಡಿಕೊಡಿ ವಾಸ್ತವವಾಗಿ ಈ ತಾಮ್ರ ವಾಹಕದ ಮೂಲಕ ಎಲೆಕ್ಟ್ರಾನ್ಗಳು ಹರಿಯುತ್ತಿವೆ ವಾಸ್ತವವಾಗಿ ನಾವು ಟಂಗ್ಸ್ಟನ್ ಅದು ಬಂದಾಗ ಘರ್ಷಣೆಯಾಗುತ್ತದೆ ಆದ್ದರಿಂದ ಇದು ಶಾಖದಂತೆ ಉಂಟುಮಾಡುತ್ತಿದೆ ಆದ್ದರಿಂದ ಇದರರ್ಥ ಟಂಗ್ಸ್ಟನ್ ವಿದ್ಯುತ್ ಪ್ರತಿರೋಧವನ್ನು ಹೊಂದಿದೆ ಎಂದು ನಾವು ಹೇಳಬಹುದು ಮತ್ತು ಬಲ್ಬ್ 40 ವ್ಯಾಟ್ 60 ವ್ಯಾಟ್ ಮತ್ತು 100 ವ್ಯಾಟ್ ಇತ್ಯಾದಿಗಳನ್ನು ನಾವು ನೋಡಿದ್ದೇವೆ ನಾನು ಇಲ್ಲಿ ಒಂದು ಪ್ರಶ್ನೆಯನ್ನು ಮಾಡುತ್ತೇನೆ ಆದ್ದರಿಂದ ಅವರು ಎಲ್ಲಾ ಫಿಲಮೆಂಟ್ ಗಳನ್ನು ಟಂಗ್ಸ್ಟನ್ ಫಿಲಮೆಂಟ್ ಗಳು ಎಂದು ಹೇಳುತ್ತಾರೆ ಇದರ ಮೇಲಿನ ವ್ಯಾಸ ಏನು ಎಂಬ ಪ್ರಶ್ನೆ ಈ ಟಂಗ್ಸ್ಟನ್ ಫಿಲಮೆಂಟ್ ಏಕೆಂದರೆ ಅದು ಕಂಡುಬಂದರೆ ಅದು ನಾಣ್ಯದಂತೆ ಕಾಣುತ್ತದೆ ಮತ್ತು ಈ ಟಂಗ್ಸ್ಟನ್ ತಂತುಗಳ ವ್ಯಾಸ ಯಾವುದು ಎಂಬುದು ಇದು ಒಂದು ಪ್ರಶ್ನೆಯಾಗಿದೆ ಆದ್ದರಿಂದ ಅದು ನಂತರ 40 ವ್ಯಾಟ್ 60 ವ್ಯಾಟ್ ಅಥವಾ 100 ವ್ಯಾಟ್ ಅನ್ನು ನೋಡುತ್ತದೆ ಆದ್ದರಿಂದ ಬ್ಯಾಟರಿಯಲ್ಲಿನ ರಾಸಾಯನಿಕ ಕ್ರಿಯೆಯಿಂದ ಶಕ್ತಿಯು ವರ್ಗಾವಣೆಯಾಗುತ್ತದೆ ಏಕೆಂದರೆ ಬ್ಯಾಟರಿಯು ರಾಸಾಯನಿಕ ಕ್ರಿಯೆಯನ್ನು ಹೊಂದಿರುತ್ತದೆ ಆದ್ದರಿಂದ ಆ ಶಕ್ತಿಯು ಎಲೆಕ್ಟ್ರಾನ್ಗಳಲ್ಲಿ ಮತ್ತು ನಂತರ ಟಂಗ್ಸ್ಟನ್ಗೆ ಶಾಖವಾಗಿ ಗೋಚರಿಸುತ್ತದೆ ಆದ್ದರಿಂದ ಟಂಗ್ಸ್ಟನ್ ಸಾಕಷ್ಟು ಬಿಸಿಯಾಗುತ್ತದೆ ಆ ಬೆಳಕು ಹೊರಸೂಸುತ್ತದೆ ಆದ್ದರಿಂದ ಇದು ಒಂದು ಮೂಲಭೂತ ತತ್ತ್ವಶಾಸ್ತ್ರವಾಗಿದ್ದು ಸರಳ ಸರ್ಕ್ಯೂಟ್ ಇದು ಸರಳ ಡಿಸಿ ವೋಲ್ಟ್ ಸರಳ ಸ್ವಿಚ್ ತಂತಿಗಳು ಮತ್ತು ಟಂಗ್ಸ್ಟನ್ ದೀಪವಾಗಿದೆ ಅದರಲ್ಲಿ ಏನೇ ಇರಲಿ 40 60 80 ಕ್ಷಮಿಸಿ 100 ವ್ಯಾಟ್ ಬಲ್ಬ್ಗಳು ಆದ್ದರಿಂದ ಈಗ ಎಲ್ಲಾ ಎಲೆಕ್ಟ್ರಿಕಲ್ ಇಂಜಿನಿಯರ್ ಗಳಲ್ಲಿ ಘಟಕದ ವ್ಯವಸ್ಥೆಯು ವೋಲ್ಟೇಜ್ ಮತ್ತು ಪ್ರಸ್ತುತ ಆಂಪಿಯರ್ ಪವರ್ ವ್ಯಾಟ್ ಮತ್ತು ಮುಂತಾದ ಹಲವಾರು ಅಳತೆ ಮಾಡಬಹುದಾದ ಪ್ರಮಾಣಗಳೊಂದಿಗೆ ನಾವು ವ್ಯವಹರಿಸುತ್ತೇವೆ ಆದ್ದರಿಂದ ನನಗೆ ಅಳತೆಯನ್ನು ಪ್ರಮಾಣಿತ ಭಾಷೆಯಲ್ಲಿ ಸಂವಹನ ಮಾಡಬೇಕುಮಾಪನ ನಡೆಸುವ ದೇಶವನ್ನು ಲೆಕ್ಕಿಸದೆ ಎಲ್ಲಾ ಎಂಜಿನಿಯರಿಂಗ್ ವೃತ್ತಿಪರರು ಅಂತಹ ಅಂತರರಾಷ್ಟ್ರೀಯ ಅಳತೆ ಭಾಷೆಯನ್ನು ಅಂತರರಾಷ್ಟ್ರೀಯ ವ್ಯವಸ್ಥೆಯ ಯೂನಿಟ್ಗಳಾಗಿ ಅರ್ಥಮಾಡಿಕೊಳ್ಳಬಹುದು ಅಂದರೆ ನಾವು ಅದನ್ನು ಸಣ್ಣದರಲ್ಲಿ ಎಸ್ಐ ಯೂನಿಟ್ ಎಂದು ಕರೆಯುತ್ತೇವೆಇದು ನಾವು ಎಸ್ಐ ಯೂನಿಟ್ ಗಳು ಎಂದು ಕರೆಯುವ ಅಂತರರಾಷ್ಟ್ರೀಯ ವ್ಯವಸ್ಥೆ ಯೂನಿಟ್ ಗಳು ಆದ್ದರಿಂದ ತೂಕದ ಕುರಿತಾದ ಸಾಮಾನ್ಯ ಸಮ್ಮೇಳನವನ್ನು 1960 ರಲ್ಲಿ ಅಳೆಯಲಾಗುತ್ತದೆ ಆದ್ದರಿಂದ ನಾವು ಎಸ್ಐ ಯೂನಿಟ್ ಗಳನ್ನು ಅನುಸರಿಸುತ್ತೇವೆ ನಾವು ಅಂತರರಾಷ್ಟ್ರೀಯ ವ್ಯವಸ್ಥೆಗಳ ಯೂನಿಟ್ಗಳನ್ನು ಸಂಕ್ಷಿಪ್ತವಾಗಿ SI ಎಂದು ಕರೆಯುತ್ತೇವೆ ಆದ್ದರಿಂದ ಮೂಲತಃ ಈ ಅಂತರರಾಷ್ಟ್ರೀಯ ವ್ಯವಸ್ಥೆಯಲ್ಲಿ 6 ಪ್ರಧಾನ ಯೂನಿಟ್ಗಳಿವೆ ಮೂಲತಃ 6 ಮಾತ್ರ ಇದರಿಂದ ನಮಗೆ ಎಲ್ಲಾ ಇತರ ಭೌತಿಕ ಪ್ರಮಾಣಗಳ ಯೂನಿಟ್ಗಳನ್ನು ಪಡೆಯಬಹುದು ಆದ್ದರಿಂದ ಕೋಷ್ಟಕ 1 1 ಇದು 6 ಪ್ರಧಾನ ಯೂನಿಟ್ಗಳ ಅಗತ್ಯವನ್ನು ತೋರಿಸುತ್ತದೆ ಮತ್ತು ಎಸ್ಐ ಯೂನಿಟ್ಗಳು ಪ್ರಪಂಚದಾದ್ಯಂತ ಬಳಸುತ್ತಿರುವ ಚಿಹ್ನೆಗಳನ್ನು ತೋರಿಸುತ್ತದೆ ಆದ್ದರಿಂದ ಎಸ್ಐ ಯೂನಿಟ್ ಒಂದು ಪ್ರಮುಖ ಪ್ರಯೋಜನವೆಂದರೆ ಅದು ಪಡೆಯುವ ಶಕ್ತಿಯನ್ನು ಆಧರಿಸಿ ಮತ್ತು ಸಣ್ಣ ಮತ್ತು ದೊಡ್ಡ ಯೂನಿಟ್ಗಳನ್ನು ಮೂಲ ಘಟಕಗಳಿಗೆ ಸಂಬಂಧಿಸುವುದರ ಆಧಾರದ ಮೇಲೆ ಪೂರ್ವಪ್ರತ್ಯಯ ಹೇಳುತ್ತದೆ ಆದ್ದರಿಂದ ಕೋಷ್ಟಕ 1 2 ಎಸ್ಐ ಪೂರ್ವಪ್ರತ್ಯಯಗಳನ್ನು ತೋರಿಸುತ್ತದೆ ಮತ್ತು ಈ 6 ಮೂಲ ಎಸ್ಐ ಯೂನಿಟ್ಗಳಿಗೆ ಚಿಹ್ನೆಗಳು ಮೊದಲು ಬರುತ್ತವೆ ಆದ್ದರಿಂದ ಇದು ಆರು ಮೂಲಭೂತವಾಗಿದೆ ಒಂದು ಪ್ರಕಾಶಮಾನವಾದ ತೀವ್ರತೆಯ ಕ್ಯಾಂಡೆಲಾ ಇದನ್ನು ಸಿಡಿ ಎಂದು ಕರೆಯಲಾಗುತ್ತದೆ ಇನ್ನೊಂದು ಥರ್ಮೋಡೈನಮಿಕ್ ತಾಪಮಾನ ಕೆಲ್ವಿನ್ ಚಿಹ್ನೆ ಕೆ ಮತ್ತು ಉದ್ದ ಮೀಟರ್ ಚಿಹ್ನೆ ಮೀ ಇನ್ನೊಂದು ಮಾಸ್ ಕಿಲೋಗ್ರಾಮ್ ಕೆಜಿ ಇನ್ನೊಂದು ಸಮಯ ಅದು ಸೆಕೆಂಡ್ವಿದ್ಯುತ್ ಆಂಪಿಯರ್ ಚಿನ್ನೆ ಎ ಇದು 6 ಸ್ಟ್ಯಾಂಡರ್ಡ್ ಅಂತರರಾಷ್ಟ್ರೀಯ ಅಥವಾ ಎಸ್ಐ ಯೂನಿಟ್ಗಳು ಇತರವನ್ನು ಇವುಗಳಿಂದ ಪಡೆಯಬಹುದು ಆದ್ದರಿಂದ ಇದು ಸ್ಟ್ಯಾಟ್ 6 ಮೂಲ ಎಸ್ಐ ಯೂನಿಟ್ಗಳನ್ನು ಹೇಳುತ್ತದೆ ಆದ್ದರಿಂದ ಇದು ಮನಸ್ಸಿನಲ್ಲಿರಬೇಕು ಮತ್ತು ನಂತರ ಕೋಷ್ಟಕ 1 2 ಇದು ಎಸ್ಐ ಪ್ರೆಫೀಸ್ ಗಳನ್ನು ನೋಡುತ್ತೇವೆ ಆದ್ದರಿಂದ ಅನೇಕ 1 ಅಥವಾ 2 ಇವೆ ನಾನು ಅದನ್ನು 10ರ ಘಾತ 18 ಆಗಿದ್ದರೆ ಅದನ್ನು ಎಕ್ಸಾ ಎಂದು ಕರೆಯುತ್ತೇನೆ ಅದರ ಚಿಹ್ನೆ ಕ್ಯಾಪಿಟಲ್ ಇ ಇದು 1015 ಪೆಟಾ ಅದರ ಚಿಹ್ನೆ ಕ್ಯಾಪಿಟಲ್ ಪಿ ನಾವು1012 ಟೆರಾ ಎಂದು ಕರೆಯುತ್ತೇವೆ ಅದರ ಚಿಹ್ನೆ ಟಿ ನಂತರ 10 ರ ಘಾತ 9 ಇದು ಗಿಗಾ ಅದು ಜಿ ನಂತರ 10 ರ ಘಾತ 6 ಇದು ಮೆಗಾ ಅದು ಎಂ ಮತ್ತು ಹೀಗೆ 103 ವಾಸ್ತವವಾಗಿ ಇದು ಇದಕ್ಕೆ ಅನ್ಯಲೋಕದವರಲ್ಲ ಆದರೆ 10 ರ ಘಾತ 3 ಎಂದರೆ ಕಿಲೋ ಆದ್ದರಿಂದ ಅದಕ್ಕೆ ಅನುಗುಣವಾಗಿ ಸಂಖ್ಯೆಯು ಅದನ್ನು ಕೆ ಎಂದು ಮಾಡಬಹುದು ಈ ರೀತಿಯಲ್ಲಿ ಡೆಕಾ ಡೆಸಿ ಸೆಂಟಿ ಮಿಲಿ ಮೈಕ್ರೋ ಆದರೆ ಕೊನೆಯದು 10 ರ ಘಾತ 18 ಇದನ್ನು ಆಟ್ಟೋ ಎಂದು ಕರೆಯುತ್ತೇವೆ ಸಣ್ಣದಾಗಿ ಕರೆಯುತ್ತೇವೆ ಎ 10 ರ ಘಾತ 15 ಇದನ್ನು ಫೆಮ್ಟೋ ಎಫ್ ಮತ್ತು 10 ರ ಘಾತ 12 ಇದು ಪಿಕೊ ಪಿ ಮತ್ತು ಹೀಗೆ ಆದ್ದರಿಂದ 1018 ರಿಂದ 10 18 ರವರೆಗೆ ಇವು ನಿಜವಾಗಿ ಎಸ್ಐ ಪ್ರೆಫೀಸ್ ಗಳು ಇದು ಗುಣಿಸಿದಾಗ ಇದು ಪ್ರೆಫೀಸ್ ಮತ್ತು ಇವು ಸಂಕೇತಗಳಾಗಿವೆ ಆದ್ದರಿಂದ ಮೊದಲ ಮೂಲ 6 ಎಸ್ಐ ಘಟಕಗಳು ಮತ್ತು ಇವುಗಳು ಎಸ್ಐ ಪ್ರೆಫೀಸ್ ಗಳಾಗಿವೆ ಆದ್ದರಿಂದ ನಾವು ತಿಳಿದುಕೊಳ್ಳಬೇಕು ಮುಂದಿನದು ಚಾರ್ಜ್ ಮತ್ತು ಕರೆಂಟ್ ಈಗ ಎಲ್ಲಾ ವಿದ್ಯುತ್ ವಿದ್ಯಮಾನಗಳು ವಿದ್ಯುತ್ ಚಾರ್ಜ್ನ ಪರಿಕಲ್ಪನೆಯು ವಿವರಿಸುವ ಮೂಲ ತತ್ವವಾಗಿದೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ನಲ್ಲಿನ ಮೂಲಭೂತ ಪ್ರಮಾಣವೆಂದರೆ ವಿದ್ಯುತ್ ಚಾರ್ಜ್ ಇಲ್ಲಿ ನಾವು ವಿದ್ಯುತ್ ಚಾರ್ಜ್ನ ಕೆಲವು ಪ್ರಮುಖ ಗುಣಲಕ್ಷಣಗಳನ್ನು ಪರಿಶೀಲಿಸುತ್ತೇವೆ ನಂತರ ವಿದ್ಯುತ್ ವಾಸ್ತವವಾಗಿ ವಿದ್ಯುತ್ ಎನ್ನುವುದು ಚಾರ್ಜ್ ಹರಿವಿನ ಬದಲಾವಣೆಯ ಅನುಪಾತವಾಗಿದೆ ಆದ್ದರಿಂದ ಮೊದಲನೆಯದು ಚಾರ್ಜ್ ಬೈಪೋಲಾರ್ ಆಗಿದೆ ಅಂದರೆ ವಿದ್ಯುತ್ ಪರಿಣಾಮಗಳನ್ನು ಗಮನಿಸಿದರೆ ಋಣಾತ್ಮಕ ಚಾರ್ಜ್ ಗಳಿಗಿಂತ ಧನಾತ್ಮಕ ಚಾರ್ಜ್ಗಳಿಂದ ವಿವರಿಸಲಾಗುತ್ತದೆ ಆದ್ದರಿಂದ ಚಾರ್ಜ್ ಬೈಪೋಲಾರ್ ಆಗಿದೆ ಇದರರ್ಥ ವಿದ್ಯುತ್ ಪರಿಣಾಮಗಳನ್ನು ಧನಾತ್ಮಕ ಮತ್ತು ಋಣಾತ್ಮಕ ಚಾರ್ಜ್ಗಳ ವಿಷಯದಲ್ಲಿ ವಿವರಿಸಲಾಗುತ್ತದೆ ಎರಡನೆಯದು ಪ್ರಾಯೋಗಿಕ ಅವಲೋಕನದ ಪ್ರಕಾರಪ್ರಕೃತಿಯಲ್ಲಿ ಸಂಭವಿಸುವ ಏಕೈಕ ಚಾರ್ಜ್ಗಳು ಎಲೆಕ್ಟ್ರಾನಿಕ್ ಚಾರ್ಜ್ನ ಅವಿಭಾಜ್ಯ ಗುಣಾಕಾರಗಳಾಗಿವೆ ಅದು e ಇದು 12 ನೇ ತರಗತಿಯ ಭೌತಶಾಸ್ತ್ರದಿಂದಲೂ ತಿಳಿಯುತ್ತದೆ e 1 602 10 ಘಾತ 19 ಕೂಲಂಬ್ ಆದ್ದರಿಂದ ಇದು ಪ್ರಕೃತಿಯಲ್ಲಿ ಸಂಭವಿಸುವ ಏಕೈಕ ಚಾರ್ಜ್ಗಳು ಅಥವಾ ಅವಿಭಾಜ್ಯ ಗುಣಕಗಳು ಅಥವಾ ಎಲೆಕ್ಟ್ರಾನಿಕ್ ಚಾರ್ಜ್ ಈ ಮೌಲ್ಯವಾಗಿದೆ ಮತ್ತು ಮೂರನೆಯ ಅಂಶವೆಂದರೆ ವಿದ್ಯುತ್ ಪರಿಣಾಮಗಳು ಚಾರ್ಜ್ ಮತ್ತು ಚಲನೆಯಲ್ಲಿನ ಚಾರ್ಜ್ ಗಳೆರಡಕ್ಕೂ ಕಾರಣವೆಂದು ಹೇಳಲಾಗುತ್ತದೆ ಮತ್ತು ನಾಲ್ಕನೆಯ ಅಂಶವು ಚಾರ್ಜ್ ಸ್ಥಿತಿಯ ಸಂರಕ್ಷಣೆಯ ನಿಯಮವಾಗಿದ್ದು ಚಾರ್ಜ್ ಅನ್ನು ರಚಿಸಲಾಗುವುದಿಲ್ಲ ಅಥವಾ ವರ್ಗಾವಣೆ ಮಾಡಲಾಗುವುದಿಲ್ಲ ಆದ್ದರಿಂದ ಅದನ್ನು ವರ್ಗಾಯಿಸಲು ಅಥವಾ ನಾಶಪಡಿಸಲು ಸಾಧ್ಯವಿಲ್ಲ ಹೀಗಾಗಿ ವಿದ್ಯುತ್ ಚಾರ್ಜ್ನ ಬೀಜಗಣಿತ ಮೊತ್ತವು ಒಂದು ವ್ಯವಸ್ಥೆಯಲ್ಲಿ ಬದಲಾಗುವುದಿಲ್ಲ ಆದ್ದರಿಂದ ನಾಲ್ಕನೆಯದು ಬಹಳ ಮುಖ್ಯ ಆದ್ದರಿಂದ ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಆದ್ದರಿಂದ ನಮ್ಮ ಉಣ್ಣೆಯ ಸ್ವೆಟರ್ ಅನ್ನು ತೆಗೆದುಹಾಕಿದಾಗ ಮತ್ತು ಅದು ನಮ್ಮ ದೇಹಕ್ಕೆ ಅಂಟಿಕೊಂಡಾಗೆ ಅಥವಾ ಕಾರ್ಪೆಟ್ ಅಡ್ಡಲಾಗಿ ನಡೆದಾಗ ಮತ್ತು ಆಘಾತವನ್ನು ಸ್ವೀಕರಿಸಿದಾಗ ವಿದ್ಯುತ್ ಚಾರ್ಜ್ನ ಪರಿಣಾಮಗಳು ಅನುಭವವಾಗುವುದು ನಮ್ಮ ಉಣ್ಣೆಯ ಸ್ವೆಟರ್ ಅನ್ನು ತೆಗೆದುಹಾಕುವಾಗ ಅದು ನಮ್ಮ ದೇಹಕ್ಕೆ ಅಂಟಿಕೊಳ್ಳುತ್ತಿರುವುದನ್ನು ನೋಡಬಹುದು ಎಂದರೆ ಇದು ವಿದ್ಯುತ್ ಚಾರ್ಜ್ ಆದ್ದರಿಂದ ಕೆಲವೊಮ್ಮೆ ಕಾರ್ಪೆಟ್ ಮೇಲೆ ಮಾತ್ರ ಕೆಲಸ ಮಾಡುವಾಗ ನಮಗೆ ಒಂದು ರೀತಿಯ ಆಘಾತವಾಗುತ್ತದೆ ಆದ್ದರಿಂದ ಚಾರ್ಜ್ ಪರಮಾಣು ಕಣಗಳ ವಿದ್ಯುತ್ ಗುಣಲಕ್ಷಣವಾಗಿದ್ದು ಅದರಲ್ಲಿ ಭೌತವಸ್ತುವನ್ನು ಕೂಲಂಬ್ನಲ್ಲಿ ಅಳೆಯಲಾಗುತ್ತದೆ ಆದ್ದರಿಂದ ಚಾರ್ಜ್ ಯುನಿಟ್ ಒಂದು ಕೂಲಂಬ್ ಆಗಿದೆ ಮತ್ತು ಇದು ಪರಮಾಣು ಕಣಗಳ ವಿದ್ಯುತ್ ಗುಣಲಕ್ಷಣವಾಗಿದ್ದು ಯಾವ ವಸ್ತುವು ನಿಜವಾಗಿ ಹಾಗೆ ಇರುತ್ತದೆ ಕೂಲಂಬ್ನಲ್ಲಿ ಅಳೆಯಿರಿ ಈಗ ವಿದ್ಯುತ್ ಚಾರ್ಜ್ ಹರಿವನ್ನು ಪರಿಗಣಿಸಿ ಇದನ್ನು ವಾಸ್ತವವಾಗಿ ಪುಟ ಸಂಖ್ಯೆಯಾಗಿ ಕಾಣುವುದಿಲ್ಲ ಆದ್ದರಿಂದ ಈಗ ವಿದ್ಯುತ್ ಹರಿವನ್ನು ಪರಿಗಣಿಸಿ ವಿದ್ಯುತ್ ಚಾರ್ಜ್ನ ಒಂದು ವಿಶಿಷ್ಟ ಲಕ್ಷಣವೆಂದರೆ ಅದನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸಬಹುದು ಅಂದರೆ ಅದು ಮೊಬೈಲ್ ಆಗಿದೆ ಅಂದರೆ ಚಾರ್ಜ್ ಅನ್ನು ಒಂದು ಸ್ಥಳಕ್ಕೆ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸಬಹುದು ಆದ್ದರಿಂದ ನಗರಗಳಲ್ಲಿ ಮೊಬೈಲ್ ಅನ್ನು ಮತ್ತೊಂದು ರೀತಿಯ ಶಕ್ತಿಯನ್ನಾಗಿ ಪರಿವರ್ತಿಸಿದಾಗ ಮತ್ತು ಚಾರ್ಜ್ ಚಲನೆಯು ಸೃಷ್ಟಿಯಾಗುತ್ತದೆ ಮತ್ತು ವಿದ್ಯುತ್ ದ್ರವವನ್ನು ನಾವು ವಿದ್ಯುತ್ ಕರೆಯುತ್ತೇವೆ ಆದ್ದರಿಂದ ಅದನ್ನು ನೋಡಲು ಸ್ವಲ್ಪ ಮಾರ್ಗವೆಂದರೆ ವಾಹಕ ತಂತಿಯು ಹಲವಾರು ಪರಮಾಣುಗಳನ್ನು ಹೊಂದಿರುತ್ತದೆ ಎಂದು ನಮಗೆ ತಿಳಿದಿದೆ ಮತ್ತು ಬ್ಯಾಟರಿ ವಿದ್ಯುತ್ಕಾಂತೀಯ ಶಕ್ತಿಯ ಮೂಲವಾಗಿದೆ ಆದ್ದರಿಂದ ವಾಹಕ ತಂತಿಯು ಹಲವಾರು ಪರಮಾಣುಗಳನ್ನು ಒಳಗೊಂಡಿರುತ್ತದೆ ಮತ್ತು ಬ್ಯಾಟರಿಯು ಎಲೆಕ್ಟ್ರೋಮೆಟ್ರಿಕ್ ಬಲದ ಮೂಲವಾಗಿದೆ ಒಂದು ವಾಹಕ ತಂತಿಯನ್ನು ಬ್ಯಾಟರಿಗೆ ಸಂಪರ್ಕಿಸಿದಾಗ ವೋಲ್ಟೇಜ್ ಮೂಲವು ಸ್ವಿಚ್ ತಂತಿಗಳು ಮತ್ತು ಅಸ್ಥಿರ ದೀಪವನ್ನು ನಡೆಸುತ್ತದೆ ಎಂದು ನಾವು ನೋಡಿದ್ದೇವೆ ಚಾರ್ಜ್ಗಳನ್ನು ಹಾಗೆ ಚಲಿಸಲು ಒತ್ತಾಯಿಸಲಾಗುತ್ತದೆ ಬ್ಯಾಟರಿ ಇದೆ ಒಂದು ವಾಹಕ ತಂತಿ ಇದೆ ಆದ್ದರಿಂದ ಬ್ಯಾಟರಿಗೆ ತಂತಿಯನ್ನು ಸಂಪರ್ಕಿಸಿದ ತಕ್ಷಣ ಏನಾಗುತ್ತದೆ ಧನಾತ್ಮಕ ಚಾರ್ಜ್ ಅನ್ನು ಚಲಿಸಲು ಚಾರ್ಜ್ಗಳು ಒಂದು ದಿಕ್ಕಿನಲ್ಲಿ ಚಲಿಸುತ್ತವೆ ಮತ್ತು ಋಣಾತ್ಮಕ ಚಾರ್ಜ್ಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತವೆ ಬಹಳ ಸರಳವಾದ ತರ್ಕ ಈ ಚಾರ್ಜ್ ಚಲನೆಯು ವಿದ್ಯುತ್ ವಿದ್ಯುತ್ ಅನ್ನು ಸೃಷ್ಟಿಸುತ್ತದೆ ಈಗ ಚಾರ್ಜ್ನನ ಯಾವ ದಿಕ್ಕನ್ನು ನಾವು ವಿದ್ಯುತ್ ದಿಕ್ಕು ಎಂದು ಪರಿಗಣಿಸುತ್ತೇವೆ ಋಣಾತ್ಮಕ ಚಾರ್ಜ್ನ ಹರಿವಿಗೆ ವಿರುದ್ಧವಾದ ಧನಾತ್ಮಕ ಚಾರ್ಜ್ಗಳ ಚಲನೆಯು ಮುಂದಿನ ರೇಖಾಚಿತ್ರ 1 2 ರಲ್ಲಿ ತೋರಿಸಿರುವಂತೆ ವಿದ್ಯುತ್ ಹರಿವನ್ನು ತೆಗೆದುಕೊಳ್ಳುವುದು ಒಂದು ಕಾನ್ವೆಂಷನ್ ಆಗಿದೆ ಆದ್ದರಿಂದ ಇದನ್ನು ನೋಡಿದರೆ ಇದು ಬ್ಯಾಟರಿ ಎಂದು ಭಾವಿಸೋಣ ಆ ಚಾರ್ಜ್ ಹರಿಯುವುದನ್ನು ತೋರಿಸಲು ಇದನ್ನು ಸ್ವಲ್ಪ ದೊಡ್ಡ ರೀತಿಯಲ್ಲಿ ತೋರಿಸಲಾಗಿದೆ ಆದ್ದರಿಂದ ಇದು ವಾಸ್ತವವಾಗಿ ಋಣಾತ್ಮಕ ಚಾರ್ಜ್ ಹರಿಯುತ್ತದೆ ಇದು ಋಣಾತ್ಮಕ ಟರ್ಮಿನಲ್ ಇದು ಧನಾತ್ಮಕ ಟರ್ಮಿನಲ್ ಆಗಿದೆ ಆದ್ದರಿಂದ ಚಾರ್ಜ್ ಎನ್ನುವುದು ಧನಾತ್ಮಕ ಚಾರ್ಜ್ನ ಹರಿವಿನ ದಿಕ್ಕಿನಲ್ಲಿ ಹರಿಯುತ್ತದೆಆದ್ದರಿಂದ ಈ ರೀತಿ ಆದ್ದರಿಂದ ಅದು ಆದ್ದರಿಂದ ಇದು ಕಾನ್ವೆಂಷನ್ ಆಗಿದೆ ಇದು ವಿದ್ಯುತ್ ದಿಕ್ಕು ಅಥವಾ ಬೇರೆ ರೀತಿಯಲ್ಲಿ ಅದು ಋಣಾತ್ಮಕ ಚಾರ್ಜ್ ಹರಿವಿಗೆ ವಿರುದ್ಧವಾಗಿರುತ್ತದೆ ಇದು ನಕಾರಾತ್ಮಕ ಚಾರ್ಜ್ ಹರಿವು ಇದು ಚಲಿಸುವಂತಿದೆ ಆದ್ದರಿಂದ ಇದು ಬೇರೆ ರೀತಿಯಲ್ಲಿ ಚಲಿಸುತ್ತಿದೆ ಆದ್ದರಿಂದ ಇದು ನಿಜಕ್ಕೂ ಕಾನ್ವೆಂಷನ್ ಆಗಿದೆ ಈ ಕಾನ್ವೆಂಷನ್ ಅವಲೋಕಿಸಿದರೆ ಇದು ವಿದ್ಯುತ್ ಹರಿವನ್ನು ತೆಗೆದುಕೊಳ್ಳುವುದು ಅಥವಾ ಧನಾತ್ಮಕ ಚಾರ್ಜ್ ಚಲನೆಯು ಚಿತ್ರದಲ್ಲಿ ತೋರಿಸಿರುವಂತೆ ಋಣಾತ್ಮಕ ಚಾರ್ಜ್ಗಳ ಹರಿವಿಗೆ ವಿರುದ್ಧವಾಗಿರುತ್ತದೆ ಚಿತ್ರದಲ್ಲಿ ತೋರಿಸಿರುವಂತೆ ಚಿತ್ರ 1 ಆದ್ದರಿಂದ ಧನಾತ್ಮಕ ಹರಿವಿನ ಚಾರ್ಜ್ನ ದಿಕ್ಕು ಇವು ವಿದ್ಯುತ್ ದಿಕ್ಕು ಅಥವಾ ಚಾರ್ಜ್ನ ನಿರ್ದೇಶನ ಹರಿವಿಗೆ ವಿರುದ್ಧವಾಗಿರುತ್ತದೆ ಆದ್ದರಿಂದ ಚಲನೆಯಲ್ಲಿನ ಚಾರ್ಜ್ನಗಳಿಂದ ಉಂಟಾಗುವ ವಿದ್ಯುತ್ ಪರಿಣಾಮಗಳು ಚಾರ್ಜ್ ಹರಿವಿನ ಅನುಪಾತವನ್ನು ಅವಲಂಬಿಸಿರುತ್ತದೆ ಚಾರ್ಜ್ ಹರಿವಿನ ಪ್ರಮಾಣವನ್ನು ವಿದ್ಯುತ್ ಎಂದು ಕರೆಯಲಾಗುತ್ತದೆ q ಚಾರ್ಜ್ ಆಗಿದ್ದರೆ t ಸಮಯ ಮತ್ತು i ವಿದ್ಯುತ್ ಆದ್ದರಿಂದ ನಿಜವಾಗಿ i dqdt ಆದ್ದರಿಂದ ಗಣಿತದ ಪ್ರಕಾರ ವಿದ್ಯುತ್ ಮತ್ತು ಚಾರ್ಜ್ ಮತ್ತು ಸಮಯದ ನಡುವಿನ ಸಂಬಂಧವು i dqdt ನಲ್ಲಿ 1 1 ಸಮೀಕರಣವಾಗಿದೆ i ಎಂಬುದು ವಿದ್ಯುತ್ ಆಂಪಿಯರ್ನಲ್ಲಿ q ಎಂಬುದು ಚಾರ್ಜ್ ಕೂಲಂಬ್ಸ್ನಲ್ಲಿ ಮತ್ತು ಟಿ ಸಮಯ ಸೆಕೆಂಡ್ನಲ್ಲಿ ಆದ್ದರಿಂದ ಮೂಲತಃ i dqdt ಅದನ್ನು ಗಮನಿಸಿ 1 ಆಂಪಿಯರ್ 1 ಕೂಲಂಬ್ ಪ್ರತಿ ಸೆಕೆಂಡಿಗೆ ಅದರ ಅರ್ಥ ಈ ಭಾಗವು 1 ಆಂಪಿಯರ್ ಆಗಿದ್ದರೆ ಅದು 1 ಆಗಿರಬೇಕು ಆದ್ದರಿಂದ ಇದು ಕೂಲಂಬ್ ಇದು ಎರಡನೆಯದು ಇದು 1 ಕೂಲಂಬ್ ಪ್ರತಿ ಸೆಕೆಂಡಿಗೆ ಆಗಿರುತ್ತದೆ ಉದಾಹರಣೆಗೆ q ಆಗಿದ್ದರೆ dq ಎನ್ನುವುದು 5dt ಆಗಿರುವಂತಹ ದತ್ತಾಂಶವನ್ನು 5 ಶೈಲಿಯಲ್ಲಿ ತೆಗೆದುಕೊಳ್ಳಿ ಎಂದು ಭಾವಿಸೋಣಆ ರೀತಿಯಲ್ಲಿ ಆದ್ದರಿಂದಅದು ಏನಾಗಿರುತ್ತದೆ ಪ್ರತಿ 1 ಕೂಲಂಬ್ ಪ್ರತಿ ಸೆಕೆಂಡಿಗೆ ಆದ್ದರಿಂದ ನಾವು ಪಡೆಯುವ ಸಮೀಕರಣ 1 ರ ಎರಡೂ ಬದಿಗಳನ್ನು ಸಂಯೋಜಿಸುವ ಮೂಲಕ t 0 ಮತ್ತು t ಸಮಯದ ನಡುವಿನ ಚಾರ್ಜ್ ವರ್ಗಾವಣೆಯನ್ನು ಪಡೆಯಲಾಗುತ್ತದೆಇದರರ್ಥ ಆರಂಭಿಕ ಸಮಯದಲ್ಲಿ t t 0 ಮತ್ತು ಅಂತಿಮ ಸಮಯ t ಎಂದು ಭಾವಿಸೋಣಈ ಸಮೀಕರಣವನ್ನು ಪಡೆದರೆ ಈ ಸಮೀಕರಣವನ್ನು ಸಂಯೋಜಿಸಿದರೆq ಅನ್ನು t 0 ಯಿಂದ t idt ಗೆ ಮಾಡಬಹುದು ಇದರರ್ಥ ಇದು dq i dt ಆದ್ದರಿಂದ q t 0 ಯಿಂದ t ನ ಅವಿಭಾಜ್ಯ ನಂತರ idt ಆದ್ದರಿಂದ ಆ ಸಮೀಕರಣವನ್ನು ನಾವು q t 0 ಅನ್ನು idt ಗೆ ಬರೆಯುತ್ತಿದ್ದೇವೆ ಅಂದರೆ ಟಿ 0 ಮತ್ತು ಟಿ ಸಮಯದ ನಡುವೆ ಚಾರ್ಜ್ ವರ್ಗಾವಣೆಯಾಗುತ್ತದೆ ಆದ್ದರಿಂದ ಇದು ಸಮೀಕರಣ q t0 ಯಿಂದ tಗೆ idt ಆಗಿದೆ ಇದು ಸಮೀಕರಣ 1 2 ಆದ್ದರಿಂದಅಂದರೆ ವಿದ್ಯುತ್ ಒಂದು ಸ್ಥಿರ ಮೌಲ್ಯಯುತ ಕಾರ್ಯವಾಗಿರಬೇಕು ಎಂದು ಸಮೀಕರಣ 1 ಸೂಚಿಸುತ್ತದೆ ಅಂದರೆ ಈ ಸಮೀಕರಣ 1 ರಿಂದ ವಿದ್ಯುತ್ ಗೆ ಸ್ಥಿರ ಮೌಲ್ಯದ ಕಾರ್ಯಕ್ಕೆ ಅಗತ್ಯವೆಂದು ಸೂಚಿಸುತ್ತದೆ ಆದ್ದರಿಂದ ಸ್ಥಿರ ಮೌಲ್ಯದ ಕಾರ್ಯವು ನಾವು ನಂತರ ನೋಡಲಿದ್ದೇವೆ ಅದು ಚಾರ್ಜ್ ಆಗಿರುವ ಹಲವಾರು ವಿಧದ ವಿದ್ಯುತ್ ಆಗಿರಬಹುದು ಅದು ಸಮಯದೊಂದಿಗೆ ಹಲವಾರು ರೀತಿಯಲ್ಲಿ ಬದಲಾಗಬಹುದು ನಾವು ಡಿಸಿ ಮತ್ತು ಎಸಿ ಎರಡನ್ನೂ ನೋಡುತ್ತೇವೆ ಎಸಿ ಆ ಸಮಯದಲ್ಲಿ ವಿದ್ಯುತ್ ಸಮಯ ಹೋರಾಡುವುದನ್ನು ನೋಡುತ್ತದೆ ಮತ್ತು ಡಿಸಿ ವಾಸ್ತವವಾಗಿ ವಿದ್ಯುತ್ ಸ್ಥಿರವಾಗಿರುತ್ತದೆ ಇದು ಸಮಯ ಹೋರಾಡುವುದಿಲ್ಲ ಆದ್ದರಿಂದ ಸಮಯದೊಂದಿಗೆ ವಿದ್ಯುತ್ ಸ್ಥಿರವಾಗಿದ್ದಾಗ ನಮ್ಮಲ್ಲಿ ನೇರ ವಿದ್ಯುತ್ ಎಂದು ನಾವು ಹೇಳುತ್ತೇವೆ ಅದು ಡಿಸಿ ಕರೆಂಟ್ ರೇಖಾಚಿತ್ರವು ಹೀಗೆ ನೇರ ವಿದ್ಯುತ್ ಸಮಯದೊಂದಿಗೆ ಸ್ಥಿರವಾಗಿ ಉಳಿಯುತ್ತದೆ ಆದ್ದರಿಂದ ನನ್ನ ಪ್ರಕಾರ ಅದು ವಿದ್ಯುತ್ ಸ್ಥಿರವಾಗಿರುವ ಸಮಯವಾಗಿರಬಹುದು ಮತ್ತೊಂದೆಡೆ ಸಮಯಕ್ಕೆ ಅನುಗುಣವಾಗಿ ಬದಲಾಗುವ ವಿದ್ಯುತ್ ಮತ್ತು ನಿಯತಕಾಲಿಕವಾಗಿ ದಿಕ್ಕನ್ನು ಹಿಮ್ಮುಖಗೊಳಿಸುವುದು ಹೇಳುವುದು ಪರ್ಯಾಯ ವಿದ್ಯುತ್ ಎಂದು ಕರೆಯುವುದು ಈ ಪರ್ಯಾಯ ವಿದ್ಯುತ್ ಆನ್ನು ನಾವು ಈಗ ಎಸಿ ಸರ್ಕ್ಯೂಟ್ಗಾಗಿ ನೋಡುತ್ತೇವೆ ಆದರೆ ಸ್ವಲ್ಪ ರೇಖಾಚಿತ್ರ ಮತ್ತು ಇತರ ವಿಷಯಗಳನ್ನು ನಾನು ಅರ್ಥಮಾಡಿಕೊಳ್ಳುವ ಸಲುವಾಗಿ ತೋರಿಸುತ್ತೇನೆ ಆದ್ದರಿಂದ ಪರ್ಯಾಯ ವಿದ್ಯುತ್ ನಿಯತಕಾಲಿಕವಾಗಿ ಸಮಯದೊಂದಿಗೆ ಬದಲಾಗುವ ವಿದ್ಯುತ್ ಆಗಿದೆ ಅಂದರೆ ಅದು ಆಗಿರುತ್ತದೆ ಆದ್ದರಿಂದ ನಮ್ಮ ಮನೆಯಲ್ಲಿ ಪರ್ಯಾಯ ವಿದ್ಯುತ್ ಬಳಕೆಯಾಗಿದೆ ಏಕೆಂದರೆ ನಮ್ಮ ಮನೆಯ ಎಲ್ಲವೂ ಎಸಿ ಮೂಲ ಎಸಿ ಪವರ್ ಆದ್ದರಿಂದಎಸಿ ಸರ್ಕ್ಯೂಟ್ ನಂತರ ಮೊದಲು ಡಿಸಿ ನಂತರ ಎಸಿ ರೆಫ್ರಿಜರೇಟರ್ ಟೋಸ್ಟರ್ ಏರ್ ಕಂಡಿಷನರ್ ಮತ್ತು ಇತರ ವಿದ್ಯುತ್ ಉಪಕರಣಗಳನ್ನು ಚಲಾಯಿಸುತ್ತದೆ ಎಸಿ ದಟ್ಟವಾದ ಯಾವುದೇ ಎಸಿ ಪವರ್ ಎಸಿ ವೋಲ್ಟೇಜ್ ಎಸಿ ಕರೆಂಟ್ ಆದ್ದರಿಂದ ಆದರೆ ಡಿಸಿ ಇಲ್ಲಿ ವಿದ್ಯುತ್ ಸ್ಥಿರವಾಗಿರುತ್ತದೆ ಆದ್ದರಿಂದ ರೇಖಾಚಿತ್ರ 1 3 ವಾಸ್ತವವಾಗಿ ಡಿಸಿ ವಿದ್ಯುತ್ ಮೌಲ್ಯಗಳನ್ನು ತೋರಿಸುತ್ತದೆ ಮತ್ತು ನಂತರ ಸಂಕೇತ ಹಠಾತ್ ಎಸಿ ವಿದ್ಯುತ್ ತೋರಿಸುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಇದು ತರಂಗವನ್ನು ಅರ್ಥಮಾಡಿಕೊಳ್ಳುವುದು ಇದು ಸೈನುಸೊಯಿಡಲ್ ಮತ್ತು ಸ್ವಲ್ಪ ಭಾಗ ಕಟರ್ನಂತೆ ಅಥವಾ ಇದು ರೇಖಾಚಿತ್ರ 1 3 ಆಗಿದೆ ಆದ್ದರಿಂದ ಇದು ಡಿಸಿ ವಿದ್ಯುತ್ ಇದು ವಿದ್ಯುತ್ ಇದು ಟೈಮ್ ಸೆಕೆಂಡ್ ಇದು ಸ್ಥಿರವಾದ ವಿದ್ಯುತ್ ಡಿಸಿ ಎಂದು ಭಾವಿಸೋಣ ವಿದ್ಯುತ್ 3 ಆಂಪಿಯರ್ ಅದು ಸ್ಥಿರವಾಗಿರುತ್ತದೆ ಇದು ಅಂತಿಮವಾಗಿ ಆವರ್ತಕವಾಗಿದ್ದು ಇದು ನಿಯತಕಾಲಿಕವಾಗಿ ರಿಂದ ಗೆ ಬದಲಾಗುತ್ತಿದೆ ಆದ್ದರಿಂದ ಇದು ಎಸಿ ಕರೆಂಟ್ ಇದು ಕೊಸೈನ್ ಫಂಕ್ಷನ್ ಮತ್ತು ಇದು ಎಸಿ ಕರೆಂಟ್ ಆಗಿದ್ದು ಇದನ್ನು ಇದನ್ನು i cos2πtಎಂದು ಹೇಳಲಾಗುತ್ತದೆ ನಾನು ಹೇಳುತ್ತೇನೆ cos2πt t ಇದು ಕಾರ್ಯ ಎಂದು ಹಿಡಿದುಕೊಳ್ಳಿ i cos2πt ಆದ್ದರಿಂದ ಇದು ಎಸಿ ಕರೆಂಟ್ ಎಸಿ ಕರೆಂಟ್ ನಂತರ ನೋಡುತ್ತೇವೆ ಆದ್ದರಿಂದ ಮತ್ತು ಇದು ಡಿಸಿ ವಿದ್ಯುತ್ ಉದಾಹರಣೆಯಾಗಿದೆ ಈಗ ರೇಖಾಚಿತ್ರ 1 4 ಇದರರ್ಥ ತ್ರಿಕೋನ ಮತ್ತು ಆಯತಾಕಾರ ತರಂಗದಂತಹ ಇತರ ರೀತಿಯ ಸಮಯ ವಾರರಿಂಗ್ ವಿದ್ಯುತ್ ಇದು ಸಮಯ ಹೋರಾಡುವ ವಿದ್ಯುತ್ ಸಹ ಇದು ತ್ರಿಕೋನ ಕಾರ್ಯವಾಗಿದೆ ಇದು ವಿದ್ಯುತ್ ಮತ್ತು ಇದು ಕೂಡ ಆಯತಾಕಾರವಾಗಿದೆ ಇದು ನಿಯತಕಾಲಿಕವಾಗಿ ಬದಲಾಗುತ್ತಿದೆ ಆದ್ದರಿಂದ ಇದು ಕೂಡ ಇದು ತ್ರಿಕೋನ ತರಂಗವಾಗಿದ್ದು ಇದರಿಂದ ಆಯತಾಕಾರ ತರಂಗವೂ ಪರ್ಯಾಯ ಪರ್ಯಾಯ ವಿದ್ಯುತ್ ಆದ್ದರಿಂದ ಈಗ ನಾವು ಮೊದಲೇ ನೋಡಿದಂತೆ ವಿದ್ಯುತ್ ಹರಿವಿನ ದಿಕ್ಕನ್ನು ಸಾಂಪ್ರದಾಯಿಕವಾಗಿ ನಾನು ಹೇಳಿದ ಧನಾತ್ಮಕ ಚಾರ್ಜ್ ಚಲನೆಯ ದಿಕ್ಕಿನಂತೆ ತೆಗೆದುಕೊಳ್ಳಲಾಗಿದೆ ಬ್ಯಾಟರಿ ಚಿಹ್ನೆಯನ್ನು ತೆಗೆದುಕೊಂಡಾಗ ವಿದ್ಯುತ್ ರೂಪಿಸಿ ಧನಾತ್ಮಕ ಚಾರ್ಜ್ ಹರಿಯುತ್ತಿದೆ ಆದ್ದರಿಂದ ಹಾಗಾಗಿ ಧನಾತ್ಮಕ ಚಾರ್ಜ್ ಚಲನೆಯ ನಿರ್ದೇಶನವನ್ನು ಹೊಂದಿದೆ ಎಂದು ತೆಗೆದುಕೊಳ್ಳಲಾಗಿದೆ ಆದ್ದರಿಂದ ಈ ಕನ್ವೆನ್ಷನ್ ಆಧಾರದ ಮೇಲೆ 4 ಆಂಪಿಯರ್ಗಳ ವಿದ್ಯುತನ್ನು ಧನಾತ್ಮಕವಾಗಿ ಅಥವಾ ಋಣಾತ್ಮಕವಾಗಿ ಪ್ರತಿನಿಧಿಸಬಹುದು ಎಂದು ಹೇಳಲಾಗುತ್ತದೆ ಅಲ್ಲಿ ದೀಪವನ್ನು ಸರಣಿಯಲ್ಲಿ ಬ್ಯಾಟರಿಯೊಂದಿಗೆ ಸಂಪರ್ಕಿಸಿ ಅದು ಹೇಗೆ ಎಂದು ಕಾಣುತ್ತದೆ ಇದನ್ನು ರೇಖಾಚಿತ್ರ 5 ರಲ್ಲಿ ತೋರಿಸಲಾಗಿದೆ ಇದರಿಂದ ಪ್ರಾರಂಭಿಸಿ ನಾವು ಎಲ್ಲವನ್ನೂ ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸಿದರೆ ನಂತರದ ಹಂತದಲ್ಲಿ ನಾವು ವಿಷಯಗಳನ್ನು ಹೇಳುತ್ತೇವೆ ಅದು ನಮಗೆ ತುಂಬಾ ಸರಳವಾಗಿದೆ ಆದ್ದರಿಂದ ಏನು ಮಾಡುತ್ತದೆ ಇದು ಸ್ಪಷ್ಟವಾಗಿದ್ದರೆ ಮೂಲಭೂತ ಹರಿವಿನ ಮೂಲಭೂತ ತಿಳುವಳಿಕೆಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಸರ್ಕ್ಯೂಟ್ ಸಿದ್ಧಾಂತವನ್ನು ಇದು ಕಂಡುಕೊಳ್ಳುತ್ತದೆ ಈ ಸರ್ಕ್ಯೂಟ್ ಮಾದರಿಯ ಇನ್ನೊಂದು ವಿಷಯವು ತುಂಬಾ ಸರಳವಾಗಿದೆ ಇದು ಬ್ಯಾಟರಿ ಅದು ಬ್ಯಾಟರಿ ಚಿಹ್ನೆ ವಿಷಯ ಆದ್ದರಿಂದ ನಂತರ ಬರುತ್ತದೆ ಬ್ಯಾಟರಿ ಇದೆ ಇದು ಚಿಹ್ನೆ ಚಿಹ್ನೆ ಮತ್ತು ಇದು 2 ಟರ್ಮಿನಲ್ಗಳು ಗುರುತು 1 ಮತ್ತು 2 ಮತ್ತು ಇದನ್ನು ಟಂಗ್ಸ್ಟನ್ ದೀಪ ಎಂದು ಹೇಳಲಾಗುತ್ತದೆ ಇದು ಒಂದು ದೀಪ ಮತ್ತು 4 ಆಂಪಿಯರ್ ವಿದ್ಯುತ್ ತೆಗೆದುಕೊಳ್ಳುವಾಗ 4 ಆಂಪಿಯರ್ ವಿದ್ಯುತ್ ಹರಿಯುತ್ತಿದೆ ಎಂದು ಹೇಳುತ್ತದೆ ಆದ್ದರಿಂದ ಇದು 1 ರಿಂದ 2 ರವರೆಗೆ 1 ರಿಂದ 4 ಆಂಪಿಯರ್ ನೀಡಲಾಗುತ್ತದೆ ಅದು 4 ಆಗಿರುತ್ತದೆ ಏಕೆಂದರೆ ಈ ವಿದ್ಯುತ್ ನಿಜವಾಗಿ ಈ ರೀತಿ ಚಲಿಸುತ್ತದೆ ಈ ವಿದ್ಯುತ್ ಅನ್ನು ತೆಗೆದುಕೊಳ್ಳುವಾಗ ಈ I12 ಮತ್ತು ಆದರೆ ಹಿಮ್ಮುಖ ದಿಕ್ಕನ್ನು ತೆಗೆದುಕೊಂಡಾಗ I21 ಅದು 4 ಆಂಪಿಯರ್ ಆಗಿರುತ್ತದೆ ಆದ್ದರಿಂದ ಈ ರೇಖಾಚಿತ್ರದಲ್ಲಿ I12 ಅದು 4 ಆಂಪಿಯರ್ ಆಗಿದೆ ಇದರರ್ಥ ದೀಪದ ಮೂಲಕ ವಿದ್ಯುತ್ 1 ರಿಂದ 2 ರವರೆಗೆ ಸೂಚಿಸುವ ದಿಕ್ಕನ್ನು ಹೊಂದಿರುತ್ತದೆ ಇದು 1 ರಿಂದ 2 ರವರೆಗಿನ ಉಲ್ಲೇಖ ನಿರ್ದೇಶನವಾಗಿದೆ ಇದು 1 ರಿಂದ 2 ರವರೆಗಿನ ಉಲ್ಲೇಖ ನಿರ್ದೇಶನವಾಗಿದೆ ಅದು 12 ರಿಂದ 4 ತೆಗೆದುಕೊಂಡರೆ ಅಂದರೆ ವಿದ್ಯುತ್ 4 ಆಂಪಿಯರ್ 1 ರಿಂದ 2 ಧನಾತ್ಮಕವಾಗಿ ಹರಿಯುತ್ತಿದೆ ಆದರೆ ಬೇರೆ ದಾರಿಯನ್ನು ತೆಗೆದುಕೊಂಡರೆ ಅಥವಾ 2 ರಿಂದ 1 ತೆಗೆದುಕೊಂಡರೆ ಅದು ಕೇವಲ ಋಣಾತ್ಮಕ ಸೈನ್ ಆಗುತ್ತದೆ ಎಂದು ಭಾವಿಸೋಣ ಅದು ಹೀಗಿರುತ್ತದೆ 4 ಆಂಪಿಯರ್ 2 ರಿಂದ 1 ತೆಗೆದುಕೊಂಡರೆ ಯಾವ ದಿಕ್ಕನ್ನು ಹಿಮ್ಮುಖಗೊಳಿಸಬಹುದು ಏಕೆಂದರೆ ಇಲ್ಲಿ ನಾವು I12 ಅನ್ನು ತೆಗೆದುಕೊಂಡಿದ್ದೇವೆ ಏಕೆಂದರೆ ನಾವು I21 ಅನ್ನು ತೆಗೆದುಕೊಂಡಿದ್ದೇವೆ ಆದ್ದರಿಂದ I21 ವಿದ್ಯುತ್ ಆಗಿದೆ ಇದರೊಂದಿಗೆ ಸಹಜವಾಗಿ 2 ರಿಂದ 1 ರವರೆಗಿನ ನಿರ್ದೇಶನವಿದೆ I12 ಮತ್ತು I21 ಒಂದೇ ಪ್ರಮಾಣದಲ್ಲಿರುತ್ತವೆ ಮತ್ತು ಚಿಹ್ನೆಯಲ್ಲಿ ವಿರುದ್ಧವಾಗಿರುತ್ತದೆ ಏಕೆಂದರೆ ಅವು ಒಂದೇ ವಿದ್ಯುತ್ ಅನ್ನು ಸೂಚಿಸುತ್ತವೆ ಆದರೆ ವಿರುದ್ಧ ದಿಕ್ಕಿನಲ್ಲಿರುತ್ತವೆ ಆದ್ದರಿಂದ ನಾವುI12 I21 4 ಆಂಪಿಯರ್ ಅನ್ನು ಹೊಂದಿದ್ದೇವೆ ಆದರೆ I12 ಇದು 4 ಆಂಪಿಯರ್ ಆದ್ದರಿಂದ I21 4 ಆಂಪಿಯರ್ ಆದ್ದರಿಂದ ಇದು ಸಮೀಕರಣ 1 ಆದ್ದರಿಂದ ಈ ಭಾಗವು ತುಂಬಾ ಸರಳವಾಗಿದೆ ಆದರೆ ಅರ್ಥವಾಗಿದ್ದರೆಅಂದರೆ ನೇರ ಉಲ್ಲೇಖ ದಿಕ್ಕು 1 ರಿಂದ 2 ಎಂದರೆ 1 ರಿಂದ 2 ವರೆಗೆ 4 ಆಂಪಿಯರ್ ಇದನ್ನು ತೆಗೆದುಕೊಂಡರೆ 2 ರಿಂದ 1 ಎಂದು ಬರೆಯಲಾಗಿದೆ ಸಂಕೇತ ಬದಲಾಗಿದೆ ನಂತರI21 4 ಆಂಪಿಯರ್ ಆಗಿರಬೇಕು ಆದ್ದರಿಂದ I12 I21 4 ಆಂಪಿಯರ್ ವಿದ್ಯುತ್ ಪ್ರಮಾಣವು ಸೈನ್ ಭಾಗವನ್ನು ಬೇರೆ ರೀತಿಯಲ್ಲಿ ಮಾತ್ರ ಉಳಿಯುತ್ತದೆ ಆದ್ದರಿಂದ ಇದು ವಾಸ್ತವವಾಗಿ ವಿದ್ಯುತ್ ಬಗ್ಗೆ ಸ್ವಲ್ಪ ತಿಳುವಳಿಕೆಯಾಗಿದೆ ಮುಂದಿನದು ವೋಲ್ಟೇಜ್ ಆದ್ದರಿಂದ ಈಗ ಪ್ರಸ್ತುತ ಭಾಗವು ಉಲ್ಲೇಖ ಸಮಯ 2743 ವೋಲ್ಟೇಜ್ ಆಗಿದೆ ಹಿಂದಿನ ವಿಭಾಗದಲ್ಲಿ ವಿವರಿಸಿದಂತೆ ಈಗ ಎಲೆಕ್ಟ್ರಾನ್ ಅನ್ನು ಒಂದು ವಾಹಕದಲ್ಲಿ ನಿರ್ದಿಷ್ಟ ದಿಕ್ಕಿನಲ್ಲಿ ಸರಿಸಲು ಕೆಲವು ಕೆಲಸ ಅಥವಾ ಶಕ್ತಿಯ ಅಗತ್ಯವಿದ್ದರೆ ವರ್ಗಾವಣೆಯಾಗುತ್ತದೆ ಆದ್ದರಿಂದ ಈ ಕೆಲಸವನ್ನು ವಾಸ್ತವವಾಗಿ ಬಾಹ್ಯ ಎಲೆಕ್ಟ್ರಿಕ್ ಎಲೆಕ್ಟ್ರೋ ಮೋಟಿವ್ ಫೋರ್ಸ್ emf ಮೂಲಕ ಮಾಡಲಾಗುತ್ತದೆ ಇದನ್ನು ರೇಖಾಚಿತ್ರ 1 2 ರಲ್ಲಿ ತೋರಿಸಿರುವಂತೆ ಸಾಮಾನ್ಯವಾಗಿ ಬ್ಯಾಟರಿಯಿಂದ ಪ್ರತಿನಿಧಿಸಲಾಗುತ್ತದೆ ಆದ್ದರಿಂದ ಇದು ರೇಖಾಚಿತ್ರ 1 2 ಆಗಿದೆ ಆದ್ದರಿಂದ ಇದು ವಾಸ್ತವವಾಗಿ ಬಾಹ್ಯ ಎಲೆಕ್ಟ್ರೋಮೋಟಿವ್ ಫೋರ್ಸ್ emf ಆಗಿದೆ ಸಾಮಾನ್ಯವಾಗಿ ಬ್ಯಾಟರಿ ರೇಖಾಚಿತ್ರ 1 2 ನಿಂದ ಪ್ರತಿನಿಧಿಸುತ್ತದೆ ಈ emf ಈಗ ಈ ರೇಖಾಚಿತ್ರ 1 2 ಒಂದು ವೋಲ್ಟೇಜ್ ಮೂಲವನ್ನು ನೋಡಿದೆ ನಂತರ ಅಸ್ಥಿರ ಫಿಲಮೆಂಟ್ ಕಾನೂನು ಈ emf ಅನ್ನು ಸಂಭಾವ್ಯ ವ್ಯತ್ಯಾಸ ಎಂದೂ ಕರೆಯಲಾಗುತ್ತದೆ ಅಥವಾ ನಾವು ಕೆಲವೊಮ್ಮೆ ವೋಲ್ಟೇಜ್ ಎಂದು ಕರೆಯುತ್ತೇವೆ ವಾಸ್ತವವಾಗಿ ಧನಾತ್ಮಕ ಮತ್ತು ಋಣಾತ್ಮಕ ಚಾರ್ಜ್ಗಳು ಬೇರ್ಪಟ್ಟಾಗಲೆಲ್ಲಾ ಶಕ್ತಿಯನ್ನು ವಿಸ್ತರಿಸಲಾಗುತ್ತದೆ ಆದ್ದರಿಂದ ಈ emf ಅನ್ನು ಸಂಭಾವ್ಯ ವ್ಯತ್ಯಾಸ ಮತ್ತು ವೋಲ್ಟೇಜ್ ಎಂದೂ ಕರೆಯಲಾಗುತ್ತದೆ ಆದ್ದರಿಂದ ಧನಾತ್ಮಕ ಮತ್ತು ಋಣಾತ್ಮಕ ಚಾರ್ಜ್ಗಳನ್ನು ಬೇರ್ಪಡಿಸಿದಾಗಲೆಲ್ಲಾ ಶಕ್ತಿಯನ್ನು ವಿಸ್ತರಿಸಲಾಗುತ್ತದೆ ಆದ್ದರಿಂದ ವೋಲ್ಟೇಜ್ ಎಂದರೆ ಪ್ರತ್ಯೇಕತೆಯಿಂದ ರಚಿಸಲಾದ ಪ್ರತಿ ಯೂನಿಟ್ ಚಾರ್ಜ್ಗೆ ಶಕ್ತಿ ಹೀಗಾಗಿ ವೋಲ್ಟೇಜ್ ಎರಡು ಬಿಂದುಗಳ ನಡುವೆ V12 ಅನ್ನು ಹೇಳುತ್ತದೆ ವಿದ್ಯುತ್ ಸರ್ಕ್ಯೂಟ್ನಲ್ಲಿ 1 ಮತ್ತು 2 ಇದು ವಿದ್ಯುತ್ ಎಂದು ಭಾವಿಸೋಣ ಇದು ವಾಸ್ತವವಾಗಿ 2 ಬಿಂದುಗಳು ಇತರ ವಿಷಯಕ್ಕೆ ಬರುತ್ತವೆ ಎಂದು ಹೇಳುತ್ತದೆ ಇದು 2 ಪಾಯಿಂಟ್ ಇದು 1 ಮತ್ತು 2 ಮತ್ತು ಇದು ವೋಲ್ಟೇಜ್ V12 ಎಂದು ಹೇಳುತ್ತದೆ ಮತ್ತು ಇದು ದೀಪವಾಗಿದೆ ಆದ್ದರಿಂದ ಇಲ್ಲಿಗೆ ಬಂದಾಗ 2 ಪಾಯಿಂಟ್ಗಳ ನಡುವಿನ ವೋಲ್ಟೇಜ್ V12 ವಿದ್ಯುತ್ ಸರ್ಕ್ಯೂಟ್ನಲ್ಲಿ 1 ಮತ್ತು 2 ಎಂದು ಹೇಳುತ್ತದೆ ಚಲಿಸಲು ಬೇಕಾದ ಶಕ್ತಿ ಅಥವಾ ಚಲಿಸಲು ಬೇಕಾದ ಕೆಲಸ 1 ರಿಂದ 2 ರವರೆಗೆ ಒಂದು ಯುನಿಟ್ ಚಾರ್ಜ್ ನಾವು ಈ ಅನುಪಾತವನ್ನು ಭೇದಾತ್ಮಕ ರೂಪದಲ್ಲಿ ವ್ಯಕ್ತಪಡಿಸುತ್ತೇವೆ ಅದು b ಸಣ್ಣ v ಕ್ಯಾಪಿಟಲ್ ವಿ12 ಪ್ರತ್ಯಯ d w dq w ಎಂಬುದು ಜೌಲ್ಗಳಲ್ಲಿನ ಶಕ್ತಿ q ಎಂಬುದು ಕೂಲಂಬ್ಗಳಲ್ಲಿನ ಚಾರ್ಜ್ ಮತ್ತು ವಿ 12 ವೋಲ್ಟ್ಗಳಲ್ಲಿನ ವೋಲ್ಟೇಜ್ ಆದ್ದರಿಂದ ವೋಲ್ಟೇಜ್ ವಾಸ್ತವವಾಗಿ ಅದು V12 ವಾಸ್ತವವಾಗಿdwdqಇಲ್ಲಿ w ಎಂಬುದು ಜೌಲ್ಗಳಲ್ಲಿನ ಶಕ್ತಿ ಮತ್ತು q ಎಂಬುದು ಕೂಲಂಬ್ನಲ್ಲಿನ ಚಾರ್ಜ್ ಆದ್ದರಿಂದ ಸಮೀಕರಣದಲ್ಲಿ ಇದು ವಾಸ್ತವವಾಗಿ ಸಮೀಕರಣ 1 4 ಆದ್ದರಿಂದ 1 ವೋಲ್ಟ್ ಇದು ಈ ಭಾಗ 1 ವೋಲ್ಟ್ ಆಗಿದ್ದರೆ ಅದು ಪ್ರತಿ ಕೂಲಂಬ್ಗೆ 1 ಜೌಲ್ ಆಗಿರುತ್ತದೆ ಎಂಬುದು ಸ್ಪಷ್ಟವಾಗಿದೆ ಇದು ಸಮೀಕರಣ 1 4 ಆದ್ದರಿಂದ ಅದಕ್ಕಾಗಿಯೇ ಇದು ಪ್ರತಿ ಕೂಲಂಬ್ಗೆ 1 ಜೌಲ್ ಅಥವಾ 1 ಜೌಲ್ 1 ನ್ಯೂಟನ್ ಮೀಟರ್ ಆದ್ದರಿಂದ ಕೂಲಂಬ್ಗೆ ಒಂದು ನ್ಯೂಟನ್ ಮೀಟರ್ ಆದರೆ ಇಲ್ಲಿ ಒಂದು ಕೂಲಂಬ್ಗೆ 1 ಜೌಲ್ ಅನ್ನು ಬಳಸಲಾಗುತ್ತದೆ ಆದ್ದರಿಂದ ವೋಲ್ಟೇಜ್ ಅಥವಾ ಸಂಭಾವ್ಯ ವ್ಯತ್ಯಾಸವೆಂದರೆ ಒಂದು ಅಂಶದ ಮೂಲಕ ಯುನಿಟ್ ಚಾರ್ಜ್ ಅನ್ನು ಸರಿಸಲು ಅಗತ್ಯವಾದ ಶಕ್ತಿಯಾಗಿದೆ ನಾನು ವೋಲ್ಟೇಜ್ ಅಥವಾ ಸಂಭಾವ್ಯ ವ್ಯತ್ಯಾಸವನ್ನು ಅಂಡರ್ಲೈನ್ ಮಾಡುವುದು ಏಕೆ ಎಂದು ನಾನು ಹೇಳುತ್ತೇನೆ ರೇಖಾಚಿತ್ರವನ್ನು ನೋಡಿ ರೇಖಾಚಿತ್ರ 1 6 ಮೂಲ 1 ಮತ್ತು 2 ರ ನಡುವೆ ಸಂಪರ್ಕ ಹೊಂದಿದ ದೀಪವಾಗಿದ್ದ ವೋಲ್ಟೇಜ್ ಮತ್ತು ಚಿಹ್ನೆಯ ಸಂಕೇತಗಳನ್ನು ಸಹ ನೀಡಲಾಗುತ್ತದೆ ಆದ್ದರಿಂದ ಇದು ಧ್ರುವೀಯತೆ ಇದು 1 ಮತ್ತು ಇದು 2 1 ಧನಾತ್ಮಕ 2 ಋಣಾತ್ಮಕ ಆದ್ದರಿಂದ ವೋಲ್ಟೇಜ್ ಧ್ರುವೀಯತೆಯ ಉಲ್ಲೇಖ ದಿಕ್ಕನ್ನು ಪ್ರತಿನಿಧಿಸಲು ಸಂಕೇತಗಳನ್ನು ಬಳಸಲಾಗುತ್ತದೆ ಆದ್ದರಿಂದ ವೋಲ್ಟೇಜ್ ವಿ 12 ಅನ್ನು 2 ರೀತಿಯಲ್ಲಿ ವ್ಯಾಖ್ಯಾನಿಸಬಹುದು ಮೊದಲನೆಯದು ಈ ಹಂತವು ಮೊದಲನೆಯದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುವುದು ಪಾಯಿಂಟ್ 1 ಪಾಯಿಂಟ್ 2 ಗಿಂತ ಹೆಚ್ಚಿನ ವಿ 12 ವೋಲ್ಟ್ಗಳ ಸಾಮರ್ಥ್ಯದಲ್ಲಿದೆ ಈ ರೇಖಾಚಿತ್ರವನ್ನು ನೋಡಿ ಇದು ಈ ಪಾಯಿಂಟ್ ವಿ 12 ಕ್ಕಿಂತ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿದೆ ಅಂದರೆ ಪಾಯಿಂಟ್ 1 ಪಾಯಿಂಟ್ 2 ಕ್ಕಿಂತ ಹೆಚ್ಚಿನ ವಿ 12 ವೋಲ್ಟ್ಗಳ ಸಾಮರ್ಥ್ಯದಲ್ಲಿದೆ ಅಥವಾ ಪಾಯಿಂಟ್ 2 ಕ್ಕೆ ಸಂಬಂಧಿಸಿದಂತೆ ಪಾಯಿಂಟ್ 1 ರಲ್ಲಿನ ಸಂಭಾವ್ಯತೆಯು ವಿ 12 ಅಥವಾ ಪಾಯಿಂಟ್ 2 ಕ್ಕೆ ಸಂಬಂಧಿಸಿದಂತೆ ಪಾಯಿಂಟ್ 1 ರಲ್ಲಿನ ಸಂಭಾವ್ಯತೆಯು ವಿ 12 ಸೆಕೆಂಡ್ ಅನ್ನು ನೆನಪಿಟ್ಟುಕೊಳ್ಳುವುದು ಸುಲಭ ಆದ್ದರಿಂದ ಇದು ಎಂಬ ಪರಿಕಲ್ಪನೆಯಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಪಾಯಿಂಟ್ 1 ಸಂಭಾವ್ಯವಾಗಿರುತ್ತದೆ ಅಥವಾ ಪಾಯಿಂಟ್ 2 ಕ್ಕಿಂತ ವಿ 12 ವೋಲ್ಟ್ ಹೆಚ್ಚಾಗಿದೆ ಅಥವಾ ಪಾಯಿಂಟ್ 2 ಕ್ಕೆ ಸಂಬಂಧಿಸಿದಂತೆ ಪಾಯಿಂಟ್ 1 ರಲ್ಲಿನ ಸಂಭಾವ್ಯತೆಯು ಬಳಲುತ್ತದೆ ಉದಾಹರಣೆ ವಿ 12 ಎಂದು ಹೇಳಿ ಧನ್ಯವಾದಗಳು ನಾವು ಮತ್ತೆ ಮರಳುತ್ತೇವೆ